ನಾವೀಗ ಈ ಒಂದು ಡೈರಿಯಲ್ಲಿನ ಗುಣಮಟ್ಟವನ್ನ ಪರೀಕ್ಷೆ ಮಾಡುವ ಪ್ರಯೋಗಾಲಯದಲ್ಲಿ ಇದ್ದೀವಿ ನನ್ನ ಜೊತೆ ಈ ಡೈರಿಯ ಸ್ಟಾಪ್ ಗಳಲ್ಲಿ ಒಬ್ಬರು ಇದ್ದಾರೆ ಗುಣಮಟ್ಟವನ್ನು ಹೇಗೆ ಪರೀಕ್ಷೆ ಮಾಡಲಾಗುವುದು ಎಂಬುದನ್ನು ಅವರು ವಿವರಿಸಲಿದ್ದಾರೆ ಸ್ವೀಕರಿಸಿದ ಹಾಲನ್ನ ಈ ಪ್ರಯೋಗಾಲಯಕ್ಕೆ ಹಾಲಿನ ಸ್ಯಾಂಪಲನ್ನು ತಂದು ಹೇಗೆ ಪರೀಕ್ಷೆ ಮಾಡಲಾಗುವುದುಯಾವೆಲ್ಲಾ ಪ್ಯಾರಾಮೀಟರ್ ಗಳನ್ನು ಪರೀಕ್ಷೆ ಮಾಡಲಾಗುವುದು ಎಂಬುದನ್ನು ವಿವರಿಸಲಾಗುವುದು ಹಾಗಾಗಿ ಮೇಡಂ ದಯಮಾಡಿ ಈ ಪ್ರಯೋಗಾಲಯದಲ್ಲಿ ನೀವು ಏನೆಲ್ಲವನ್ನು ಮಾಡುತ್ತೀರಿ ಎಂಬುದನ್ನು ವಿವರಿಸಿ ಎಲ್ಲರಿಗೂ ನಮಸ್ಕಾರ ನಾನು ಪ್ರಿಯಾಂಕಾ ರಾವ್ ಮತ್ತು ಟ್ರೈನಿಂಗ್ ಜೂನಿಯರ್ ಎಕ್ಸಿಕ್ಯೂಟಿವ್ ಆಗಿ ನಾನೆಲ್ಲಿ ಕೆಲಸ ಮಾಡುತ್ತಿದ್ದೇನೆ ಈ ಪ್ರಯೋಗಾಲಯವನ್ನು ಕಚ್ಚಾ ಹಾಲನ್ನು ಸ್ವೀಕರಿಸುವ ಡಾಕ್ ಲ್ಯಾಬ್ ಎಂದು ಕರೆಯಲಾಗುವುದು ಇಲ್ಲಿ ನಾವು ದೊಡ್ಡ ಹಾಲಿನ ಟ್ಯಾಂಕರ್ ಗಳಿಂದ ಸ್ವೀಕರಿಸುವಂತಹ ಬಹಳಷ್ಟು ಸ್ಯಾಂಪಲ್ ಗಳನ್ನು ಪರೀಕ್ಷೆ ಮಾಡುತ್ತೇವೆ ಆದ್ದರಿಂದ ಸೊಸೈಟಿ ಜನರಿಂದ ನಾವು ಹಾಲನ್ನ ಪಡೆಯುತ್ತೇವೆ ಮತ್ತು ಅವರು ಕೆಲವು ಸ್ಯಾಂಪಲ್ ಗಳನ್ನು ಇಲ್ಲಿ ತರುತ್ತಾರೆ ಬೇರೆ ಪ್ಯಾರಾ ಮೀಟರ್ ಗಳಿವೆ ಅಂದರೆ ಕೊಬ್ಬು SNF ಮತ್ತು ಕಲಬೆರಕೆಯನ್ನು ನಾವು ಪರೀಕ್ಷಿಸುತ್ತೇವೆ ಅಂದರೆ ನೀರು ಬೆರೆಸುವುದು ಅಥವಾ ಉಪ್ಪು ಅಥವಾ ಸಕ್ಕರೆ ಅಥವಾ ಸುಕ್ರೋಸ್ ಅಥವಾ ಹಲವಾರು ಪ್ಯಾರಾ ಮೀಟರ್ ಗಳಿವೆ ನಾವು ಸೊಸೈಟಿ ಜನರೊಂದಿಗೆ ನೇರವಾಗಿ ವ್ಯವಹರಿಸುತ್ತಿರುವ ಕಾರಣಕ್ಕೆ ಈ ಪ್ಯಾರಾ ಮೀಟರ್ ಗಳ ಪರೀಕ್ಷೆ ಮಾಡುವುದರ ಬಗ್ಗೆ ತೀವ್ರ ನಿಗಾವಹಿಸುತ್ತೇವೆ ಹಾಗಾಗಿ ನಿಮಗೆ ನಮ್ಮ ಯಂತ್ರದಲ್ಲಿರುವ ಅನೇಕ ಪ್ಯಾರಾ ಮೀಟರ್ ಗಳನ್ನು ನಿಮಗೆ ತೋರಿಸುತ್ತೇನೆ ಒಮ್ಮೆ ನಾವು ಸ್ಯಾಂಪಲ್ ಗಳನ್ನು ಸ್ವೀಕರಿಸಿದ ನಂತರ ಇಲ್ಲಿ ಸ್ಯಾಂಪಲ್ ಗಳನ್ನು ಪರೀಕ್ಷೆ ಮಾಡುತ್ತೇವೆ ಇದು ನಮ್ಮ FD1 ಯಂತ್ರ ಮತ್ತು ಯಂತ್ರ ಕೆಲವು ಪ್ಯಾರಾಮೀಟರ್ ಗಳನ್ನು ತೋರಿಸುತ್ತದೆ ಕೊಬ್ಬು SNF ಪ್ರೋಟೀನ್ ಲ್ಯಾಕ್ಟೋಸ್TS ಎಸಿಡಿಟಿ ಉಪ್ಪು ಮತ್ತು ಇವುಗಳು ಕಲಬೆರಕೆ ಆಗಿರುತ್ತವೆ ಮುಂದುವರಿಸಿದರೆ ಇವುಗಳು ಕಲಬೆರಕೆಯ ಪ್ಯಾರಾ ಮೀಟರ್ ಗಳು ನಾವೀಗ ಈ ಒಂದು ಡೈರಿಯ ಪ್ರಾಸೆಸಿಂಗ್ ಮತ್ತು ಪ್ರಾಸೆಸ್ ಕಂಟ್ರೋಲ್ ಪ್ಲಾಂಟ್ ನಲ್ಲಿ ಇದ್ದೀವಿ ಇದರ ಎರಡು ಎಕ್ಸಿಕ್ಯೂಟಿವ್ ಗಳು ನನ್ನೊಂದಿಗಿದ್ದಾರೆ ನನ್ನ ಬಲಗಡೆ ಶ್ರೀಯುತ ಪಟೇಲ್ ಅವರು ಈ ಡೈರಿಯ ಮುಖ್ಯ ಪ್ಲಾಂಟ್ ಇಂಜಿನಿಯರ್ ಮತ್ತು ಎಡಗಡೆ ಈ ಡೈರಿಯ ಮುಖ್ಯ ಪ್ಲಾಂಟ್ ಇಂಜಿನಿಯರ್ ನನ್ನೊಂದಿಗಿದ್ದಾರೆ ಈ ಡೈರಿಯ ಬಗ್ಗೆ ಮತ್ತು ಹೊಂದಿರುವ ಸೌಲಭ್ಯಗಳ ಬಗ್ಗೆ ಯಾವ ಪ್ರೊಸೆಸಿಂಗ್ ಅನ್ನು ಮಾಡಲಾಗುತ್ತದೆ ಹೇಗೆ ಮಾಡಲಾಗುತ್ತದೆ ಎಂಬುದರ ಬಗ್ಗೆ ವಿವರವಾಗಿ ಮಾತಾಡಬೇಕು ಎಂದು ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗಾಗಿ ಸರ್ ಇದನ್ನು ಎಂಬುದರ ಬಗ್ಗೆ ನೀವು ಸ್ವಲ್ಪ ಮಾತಾಡಬೇಕು ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ ಆಯ್ತು ಇದು ಹಾಲನ್ನ ಪ್ರೋಸೆಸ್ ಮಾಡುವ ಘಟಕ ನಾವು ಸೆಂಟ್ರಲೈಸ್ಡ್ ಹಾಲನ್ನ ಪ್ರೋಸೆಸ್ ಮಾಡುವ ಘಟಕ ವನ್ನ ಹೊಂದಿದ್ದೇವೆ ಮತ್ತು ಪಾಶ್ಚರೀಕರಿಸಿದ ಹಾಲನ್ನು ಹೊಂದಿದ್ದೇವೆ ಪಾಶ್ಚರೀಕರಿಸಿದ ಎಂದರೆ ಎಲ್ಲಾ ಬ್ಯಾಕ್ಟೀರಿಯಾಗಳನ್ನು ಅಥವಾ ಪ್ಯಾಥೋ ಜೆನ್ಸ್ ಗಳನ್ನು ಹಾಲಿನಿಂದ ತೆಗೆದುಹಾಕುವುದು ಮತ್ತು ಮನುಷ್ಯರು ಉಪಯೋಗಿಸಲು ಅದನ್ನು ಯೋಗ್ಯವಾಗುವುದು 0336ಸಮಯವನ್ನು ಗಮನಿಸಿ ಇಲ್ಲಿ ನಾವು ಪ್ರೋಸೆಸ್ ಮಾಡುತ್ತಿದ್ದೇವೆ ಪ್ರೋಸಸಿಂಗ್ ನಲ್ಲಿ ನಾವು ಬೇರೆ ಬೇರೆ ಸೆಕ್ಷನ್ ಗಳನ್ನು ಹೊಂದಿದ್ದೇವೆ ಅಂದರೆ ಬಿಸಿನೀರಿನ ಸೆಕ್ಷನ್ ರೆಸಲ್ಯೂಷನ್ ಸೆಕ್ಷನ್ ಹಾಗಾಗಿ ಹೀಟಿಂಗ್ ಸೆಕ್ಷನ್ನಿನಲ್ಲಿ ಹಾಲನ್ನ ನಾವು 278 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಕಾಯುತ್ತೇವೆ ಇದು ಎಲ್ಲಾ ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕುವುದು ಮತ್ತು ತಕ್ಷಣವೇ 4 ಡಿಗ್ರಿ ನಲ್ಲಿ ಹಾಲನ್ನ ತಣ್ಣಗಾಗಿ ಸುತ್ತೇವೆ ಅದು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಹಿಡಿಯುತ್ತದೆ ತದನಂತರ ಓಕ ಇಲ್ಲಿ ನೀವು ಅನೇಕ ಉಪಕರಣಗಳನ್ನು ಹೊಂದಿರುವಿರಿ ಅದು ಹೇಗೆ ಇಲ್ಲಿ ಕೆಲಸ ಮಾಡುತ್ತದೆ ಹೌದು ನಾವು ಒಂಬತ್ತು ಪ್ಲಾಂಟ್ ಗಳನ್ನು ಹೊಂದಿದ್ದೇವೆ 9 ಪ್ಲಾಂಟ್ ಗಳು ಇವೆ ಹಾಗಾಗಿ ನಾವು ವಿವರಿಸಲಿದ್ದೇವೆ ಹೌದು ಸೈಟಿನಲ್ಲಿ ಇದನ್ನು ಹೇಗೆ ಮಾಡಲಾಗುವುದು ಹೌದು ಆದ್ದರಿಂದ ಈ ಪ್ಲಾಂಟಿನ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್ ಆಗಿರುವಂತಹ ಶ್ರೀಯುತ PC ಪಟೇಲ್ ನನ್ನೊಂದಿಗಿದ್ದಾರೆ ಸರ್ ದಯಮಾಡಿ ಈ ಪ್ಲಾಂಟ್ ನಲ್ಲಿರುವ ಇನ್ಸ್ಟ್ರುಮೆಂಟೇಷನ್ ಸೌಲಭ್ಯದ ಬಗ್ಗೆ ವಿವರಿಸಬಹುದಾ ನಮಸ್ಕಾರ ನಾನು PC ಪಟೇಲ್ ಡೈರಿ ಪ್ಲಾಂಟಿನ ಇನ್ಸ್ಟ್ರುಮೆಂಟೇಷನ್ ಗೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಈ ಪ್ಲಾಂಟಿನ ಇನ್ಸ್ಟ್ರುಮೆಂಟೇಷನ್ ಗಳ ಬಗ್ಗೆ ನಾವು ಮಾತಾಡುವುದಾದರೆ ಪ್ರತಿಯೊಂದು ಪಾಶ್ಚರೈಸರ್ ನಲ್ಲಿ ಇಂಡಿವಿಜುವಲ್ ಟೆಂಪರೇಚರ್ ಕಂಟ್ರೋಲ್ ಲೂಪ್ ಗಳನ್ನ ಇನ್ಸ್ಟಾಲ್ ಮಾಡಲಾಗಿದೆ ಹಾರ್ಟ್ಲಿ ಸೆನ್ಸರ್ ಗಳನ್ನು I to P ಕನ್ವರ್ಟರ್ ಗಳನ್ನ ಟೆಂಪರೇಚರ್ ಲೂಪ್ ಗಳು ಒಳಗೊಂಡಿವೆ ಮತ್ತು ಕೆಲವು ಮೈಕ್ರೊಪ್ರೊಸೆಸರ್ ಆಧರಿತ ಕಂಟ್ರೋಲರ್ ಗಳು ಕೊನೆಗೆ ಉಷ್ಣತೆ ಗಳನ್ನು ನಿಯಂತ್ರಣ ಮಾಡಲು ಇದು ನ್ಯೂಮ್ಯಾಟಿಕ್ ಕಂಟ್ರೋಲ್ ವಾಲ್ವ್ ಗಳು ಇಂಡಿವಿಜುವಲ್ ಕಂಟ್ರೋಲ್ ವೂಟ್ ಗಳ ಅಲ್ಲದೆ ಹಾಲಿನ ನಿಜವಾದ ಲೆವೆಲ್ ಗಳನ್ನ ನೋಡಲು ಪ್ರತಿಯೊಂದು ಹಾಲಿನ ಸಿಲೋ ನಲ್ಲಿ ಕೆಲವು ಲೆವೆಲ್ಲಿನ ಸೆನ್ಸರ್ ಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ ಸೆನ್ಸರ್ ಗಳು ಮುಖ್ಯವಾಗಿ ಹೈಡ್ರೋ ಸ್ಟ್ಯಾಟಿಕ್ ತರಹ ಮತ್ತು ಈ ಸ್ಟ್ರೈನ್ ಗಾಜ್ ಪ್ರಿನ್ಸಿಪಲ್ ಆಧರಿಸಿ ಕೆಲಸ ಮಾಡುವಂತಹವು ಓಕೆ ಬರೀ ಲೆವೆಲ್ ಸೆನ್ಸರ್ ಗಳ ಇಲ್ಲ ಬೇರೆ ಯಾವ ಸೆನ್ಸರ್ ಗಳು ಇದ್ದಾವೆ ಇಲ್ಲ ಪ್ರತಿಯೊಂದು ಸೆನ್ಸರ್ ಕೂಡ ಹೈಡ್ರೋ ಸ್ಟ್ಯಾಟಿಕ್ ತರಹದವು ಹೈಡ್ರೋ ಸ್ಟ್ಯಾಟಿಕ್ ತರಹದವು ಮೊದಲು ನಾವು ಇನ್ಫ್ರ ರೆಡ್ ತರಹದವುಗಳನ್ನು ಇನ್ಸ್ಟಾಲ್ ಮಾಡಿದ್ದೆವು ಆದರೆ ಹಾಲಿನ ನೊರೆಯ ಕಾರಣದಿಂದ ಕೆಲವು ಲೆವೆಲ್ ಸೆನ್ಸಿಂಗ್ ಸಮಸ್ಯೆಗಳನ್ನು ನಾವು ಎದುರಿಸಿದೆವು ಹಾಗಾಗಿ ಈ ಲೆವೆಲ್ ಸೆನ್ಸರ್ ಗಳ ಸೆನ್ಸರ್ ಡಾಟಾ ಎಲ್ಲವೂ ಬೇರೆ ಕಡೆ ಇರುವ ಕನ್ಸೋಲ್ ಮೂಲಕ ದೊರೆಯುತ್ತವೆ ಇಂಡಿಕೇಟರ್ ಗಳಲ್ಲಿ ಇಂಡಿವಿಜುವಲ್ ಕಂಟ್ರೋಲ್ ಲೆವೆಲ್ಲು ಗಳನ್ನ ಇನ್ಸ್ಟಾಲ್ ಮಾಡಿದೆ ಹಾಗಾಗಿ ಇಂಡಿಕೇಟರ್ ಗಳ ಮೂಲಕ ನೀವು ನೋಡಬಹುದು ಆಯ್ತು ಬೇರೆ ಬೇರೆ ಉಪಕರಣಗಳ ಸ್ಕ್ಯಾಟರ್ ಆಯ್ತು ಓಕೆ ಧನ್ಯವಾದಗಳು ಧನ್ಯವಾದಗಳು ಈಗ ಪ್ರೋಸೆಸ್ ಸೆಕ್ಷನ್ನಿನ ಆಲ್ಕೋ ರೂಮಿನಲ್ಲಿ ಇದ್ದೇವೆ ಇಲ್ಲಿ ನಾವು ಹಾಲಿನ ಲೆವೆಲ್ ಮತ್ತು ಹಾಲಿನ ಸಿಲೋ ಗಳ ತಾಪಮಾನವನ್ನು ನೋಡಲು ಹಾಲಿನ ಸಿಲೋಗಳಲ್ಲಿ ಹೈಡ್ರೋ ಸ್ಟ್ಯಾಟಿಕ್ ಲೆವೆಲ್ ಸೆನ್ಸರ್ ಗಳನ್ನು ಮತ್ತು ಉಷ್ಣತೆಯ ಸೆನ್ಸರ್ ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡಿದ್ದಾರೆ ಎಂಬುದನ್ನು ನೋಡಬಹುದು ನಾವು ಮೊದಲು ಉಷ್ಣತೆಯ ಸೆನ್ಸರ್ ಆದ RTD ಸೆನ್ಸರ್ ನೋಡೋಣ ಮತ್ತು ಇದು ಹೈಡ್ರೋ ಸ್ಟ್ಯಾಟಿಕ್ ಲೆವೆಲ್ ಸೆನ್ಸರ್ ಹಾಲಿನ ಸಿಲೋ ದಲ್ಲಿ ನಿಜವಾದ ಹಾಲಿನ ಲೆವೆಲ್ ಅನ್ನು ನೋಡಲು ಕೆಲವು ಇಂಡಿಕೇಟರ್ ಗಳಿಗೆ ಇದರಿಂದ ನಾವು ಔಟ್ ಪುಟ್ ಗಳನ್ನು ಪಡೆಯುತ್ತೇವೆ ಹಾಲಿನ ಸಿಲೋದ ಇಂಡಿಕೇಟರ್ ಗಳನ್ನ ಮತ್ತು ತಾಪಮಾನದ ಇಂಡಿಕೇಟರ್ ಗಳನ್ನು ನಾವು ಹೇಗೆ ಇನ್ಸ್ಟಾಲ್ ಮಾಡುತ್ತೇವೆ ನಾವಿಲ್ಲಿ ಮೇಲಿನ ಸಾಲಿನಲ್ಲಿ 3 ಲೆವೆಲ್ ಇಂಡಿಕೇಟರ್ ಗಳು ಇನ್ಸ್ಟಾಲ್ ಆಗಿವೆ ಮೊದಲನೆಯದರಲ್ಲಿ ನಾವು 12 ನೋಡಬಹುದು ಇಲ್ಲಿ ಮಲ್ಟಿಪಿಕೇಶನ್ ಫ್ಯಾಕ್ಟರ್ ಸಾವಿರಗಳಲ್ಲಿದೆ ಹಾಗಾಗಿ ಮೊದಲನೆಯ ಸಿಲೋದಲ್ಲಿ 12000 ಲೀಟರ್ ಹಾಲಿದೆ ಮತ್ತು ಅದಕ್ಕೆ ಅನುಗುಣವಾಗಿ ಎರಡನೇ ಸಾಲಿನಲ್ಲಿ ಕೆಲವು ತಾಪಮಾನದ ಇಂಡಿಕೇಶನ್ ಗಳಿವೆ ಈಗ ನಾವು ಹಾಲನ್ನ ಪಾಶ್ಚರೀಕರಿಸಿದ ಪ್ಲಾಂಟ್ ನಲ್ಲಿ ಇದ್ದೇವೆ ತುಂಬಾ ಜನಸಂದಣಿಯನ್ನು ನಾವಿಲ್ಲಿ ನೋಡಬಹುದು ಹಾಗಾಗಿ ನಿಮಗೆ ಸರಿಯಾಗಿ ಕೇಳಿಸಲು ನಾನು ತುಂಬಾ ಎತ್ತರದ ಧ್ವನಿಯಲ್ಲಿ ಮಾತಾಡುತ್ತೇನೆ ಇದು ಮೈಕ್ರೊಪ್ರೊಸೆಸರ್ ಆಧರಿಸಿದ ಲೆವೆಲ್ ಟೆಂಪರೇಚರ್ ಕಂಟ್ರೋಲರ್ ಮತ್ತು ಇದು ಟೆಂಪರೇಚರ್ ಸ್ಕ್ಯಾನರ್ ಪ್ರತ್ಯೇಕವಾದ ಹಾಲಿನ ಪಾಶ್ಚರೈಸರ್ ಗೆ ಸಂಬಂಧಿಸಿದ ಬೇರೆ ಬೇರೆ ತರಹದ ತಾಪಮಾನಗಳ ಸಂಖ್ಯೆಯನ್ನು ನಾವಿಲ್ಲಿ ನೋಡಬಹುದು ಮತ್ತು ಇಲ್ಲಿಂದ ನಾವು ಈತರ್ನೆಟ್ ಸಂಪರ್ಕದ ಮೂಲಕ ನಮ್ಮ ಕಂಪ್ಯೂಟರ್ ಗಳಿಗೆ ಡಾಟಾವನ್ನು ಪಡೆಯುತ್ತೇವೆ ಈಗ ಇದು ಡೈವರ್ಟ್ ರ್ ವಾಲ್ವ್ ಯಾವುದಾದರೂ ಹೀಟಿಂಗ್ ಟೆಂಪರೇಚರ್ ಸೆಟ್ ಮಾಡಿದ ಪಾಯಿಂಟ್ ಗಿಂತ ಕಡಿಮೆಯಾದರೆ ಡೈವರ್ಟ್ ರ್ ವಾಲ್ವ್ ಸಕ್ರಿಯ ವಾಗುತ್ತದೆ ಹಾಗಾಗಿ ಇದು ರಿಸೈಕಲ್ ಏರಿಯಾಗೆ ಬರುತ್ತದೆ ಈಗ ಇದು ನ್ಯೂಮ್ಯಾಟಿಕ್ ವಾಲ್ವ್ ನ್ಯೂಮ್ಯಾಟಿಕ್ ವಾಲ್ವ್ ಅಂದ್ರೆ ಕಂಟ್ರೋಲರ್ ನಲ್ಲಿ ಸೆಟ್ ಮಾಡಿದ ಪಾಯಿಂಟ್ ನಂತೆ ತಾಪಮಾನಗಳನ್ನು ನಾವು ನಿಯಂತ್ರಿಸಬಹುದು ಈಗ ನಾವು ಪೌಡರ್ ಪ್ರೊಸೆಸಿಂಗ್ ಪ್ರಯೋಗಾಲಯದಲ್ಲಿ ಇದ್ದೇವೆ ಹಾಲಿನಿಂದ ಹಾಲಿನ ಪುಡಿ ಹೇಗೆ ಆಗುತ್ತದೆ ಎನ್ನುವುದನ್ನು ನಾವು ನೋಡಲಿದ್ದೇವೆ ಅದನ್ನು ಹೇಗೆ ಮಾಡಲಾಗುವುದು ಮತ್ತು ಪೌಡರ್ ಪ್ರೊಸೆಸಿಂಗ್ ಗಾಗಿ ಈ ಡೈರಿಯು ಹೊಂದಿರುವಂತಹ ಉತ್ಕೃಷ್ಟಮಟ್ಟದ ಪ್ಲಾಂಟ್ ಇದು ಈಗ ನನ್ನೊಂದಿಗೆ ಈ ಪ್ಲಾಂಟಿನ ವ್ಯವಸ್ಥಾಪಕರಾದ ಶ್ರೀಯುತ ಪ್ರತೀಕ್ ಅವರು ಇದ್ದಾರೆ ಪ್ರತೀಕ್ ಅವರೇ ಹಾಲಿನಿಂದ ಹಾಲಿನ ಪುಡಿ ಮಾಡಲು ಪ್ರೊಸೆಸಿಂಗ್ ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ದಯಮಾಡಿ ವಿವರಿಸಿ ಮುಖ್ಯವಾಗಿ ಹಾಲು ಒಂದು ಹಾಳಾಗಬಲ್ಲಂತಹ ವಸ್ತು ನಾವೇನಾದರೂ ಹಾಲನ್ನ ಬಹಳ ಸಮಯದವರೆಗೆ ಸಂರಕ್ಷಿಸಬೇಕೆಂದು ಅಂದುಕೊಂಡರೆ ನನ್ನ ನಾವು ಹಾಲನ್ನು ಹಾಲಿನ ಪುಡಿ ಆಗಿ ಪರಿವರ್ತಿಸ ಲೇಬೇಕು ನೀವು ಸರಿಯಾಗಿ ಹೇಳಿದಿರಿ ನಾಲ್ಕು ವಿವಿಧ ರೀತಿಯ ಪ್ರಾಡಕ್ಟ್ ಗಳನ್ನು ಅದು ತಯಾರಿಸುತ್ತಿದೆ ಅದು ಕೆನೆರಹಿತ ಪುಡಿ ಅದರಲ್ಲಿ ಯಾವುದೇ ಕೊಬ್ಬಿನ ಅಂಶ ಇಲ್ಲ ಅದು ಕಡಿಮೆ ಕೊಬ್ಬಿನ ಅಂಶ ಇರುವಂತದ್ದು ಇನ್ನೊಂದು ಸಂಪೂರ್ಣವಾದ ಹಾಲಿನ ಪುಡಿ ಇದು ನೇರವಾಗಿ ನಾವು ಪ್ರತಿನಿತ್ಯ ತೆಗೆದುಕೊಳ್ಳುವ ಹಾಲನ್ನಕೊಡುತ್ತದೆ ಇನ್ನೊಂದು ಶಿಶುಗಳ ಹಾಲಿನ ಆಹಾರ ಮತ್ತು ನಾಲ್ಕನೆಯದು ಡೈರಿಯ ವೈಟ್ನರ್ 1047 ಸಮಯವನ್ನು ಗಮನಿಸಿ ಕರೆಕ್ಟ್ ಹಾಲಿನ ಪುಡಿ ಉತ್ಪಾದಿಸುವ ಪ್ರೋಸೆಸ್ ಹಾಲಿನಿಂದ ನೀರನ್ನು ನಾವು ತೆಗೆದುಹಾಕುವ ರೀತಿಯದ್ದಾಗಿರುತ್ತದೆ ನಾವು ಓಪನ್ ಏರ್ ನಲ್ಲಿ ಸತತವಾಗಿ ಕಾಯಿಸಿದರೆ ಬೇರೆಬೇರೆ ಪ್ರೊಟೀನ್ ಮತ್ತು ಇತ್ಯಾದಿಗಳು ಡಿನೇಚರ್ ಆಗುತ್ತವೆ ಈ ರೀತಿಯಾಗಿ ಹಾಲನ್ನ ಸಂರಕ್ಷಿಸಲು ನಾವು ಈವಪೋರೇಶನ್ ಪ್ಲಾಂಟ್ ನಲ್ಲಿ ಹಾಲಿನಿಂದ ನೀರನ್ನು ಆವಿಯಾಗಿಸುತ್ತೇವೆ ಇದು ವ್ಯಾಕ್ಯೂಮ್ ಅಡಿಯಲ್ಲಿ ಇದೆ ಲೋವರ್ ಬಾಯ್ಲಿಂಗ್ ತಾಪಮಾನ ದಲ್ಲಿ ಸ್ಟೀಮ್ ಸಹಾಯದಿಂದ ನಾವು ಹಾಲನ್ನ ಕಾಯುತ್ತೇವೆ ನಂತರ ಮತ್ತು ಎಷ್ಟು ಟೆಂಪರೇಚರ್ ಇದೆ ಹಾಲಿನ ಗರಿಷ್ಠ ತಾಪಮಾನ 72 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ 48 ಆಪರೇಷನ್ ಪ್ಲಾಂಟ್ನಲ್ಲಿ ಬೇರೆ ಬೇರೆ ಪರಿಣಾಮಗಳನ್ನು ನಾವು ಹೊಂದಿದ್ದೇವೆ ಹಾಗಾಗಿ 1 ಕೆಜಿ ನೀರನ್ನು ಆವಿಯಾಗಿಸಲು 1 ಕೆಜಿ ಸ್ಟೀಮ್ ಉಪಯೋಗಿಸಲಾಗುವುದು ಆದರೆ ನಾವು ಪ್ಲಾಂಟ್ ನಲ್ಲಿ ಬೇರೆ ಬೇರೆ ಪರಿಣಾಮಗಳನ್ನು ಹೊಂದಿದ್ದೇವೆ ಆರು ವಿವಿಧ ಪ್ಲಾಂಟ್ ಗಳನ್ನು ನಾವು ಹೊಂದಿದ್ದೇವೆ ಅವುಗಳಲ್ಲಿ 1 ಕೆಜಿ ನೀರನ್ನು ಆವಿಯಾಗಿಸಲು ನಾವು ಉಪಯೋಗಿಸುವುದು ಕೇವಲ 150 ಗ್ರಾಂ ಸ್ಟೀಮ್ ಹಾಗಾಗಿ ಇವಾಪರೇಷನ್ ಪ್ಲಾಂಟ್ ನಲ್ಲಿ ನೀರನ್ನು ಇವಾ ಪರೇಟ್ ಮಾಡಲಾಗುತ್ತದೆ ಮತ್ತು ಕಾನ್ಸಂಟ್ರೇಟ್ ಹಾಲು ಪಡೆಯುತ್ತೇವೆ ಕಾನ್ಸಂಟ್ರೇಟ್ ಆದ ಹಾಲನ್ನ ಸ್ಪ್ರೇ ಕಾರ್ಟ್ ಗೆ ಸ್ಪ್ರೇ ಮಾಡಲಾಗುವುದು ಸೆಂಟ್ರಿಪೀಗಲ್ ಆಟೋ ಮೈಸರ್ ಡಿಸ್ಕ್ ಮೂಲಕ ಸ್ಪ್ರೇ ಕಾರ್ಟ್ ಗೆ ಸ್ಪ್ರೇ ಮಾಡಲಾಗುವುದು ಮತ್ತು ಬಿಸಿಗಾಳಿಯ ಸಹಾಯದಿಂದ ಬಿಸಿ ಮಾಡಲಾಗುವುದು ಅದರ ತಾಪಮಾನ ಹೆಚ್ಚುಕಡಿಮೆ 175 ನಿಂದ 200 ಸೆಂಟಿಗ್ರೇಡ್ ಬಿಸಿ ಗಾಳಿಯ ಸಹಾಯದಿಂದ ಹಾಲನ್ನ ನಾವು ಒಣಗಿಸುತ್ತೇವೆ ಕಾನ್ಸಂಟ್ರೇಟ್ ಆದ ಹಾಲಿನಿಂದ ಪೌಡರ್ ತದನಂತರ ಅದನ್ನ ತಣ್ಣಗಾಗಿಸಿ ಬೇರೆ ಬೇರೆ ತರಹದ ಪ್ಯಾಕೆಟ್ ಗಳಲ್ಲಿ ನಾವು ಪ್ಯಾಕ್ ಮಾಡುತ್ತೇವೆ ಇದು ಮೂಲ ಹಾಗಾದ್ರೆ ಒಟ್ಟು ಈ ಪ್ರೋಸೆಸ್ ಅನ್ನು ಈ ರೂಮಿನಿಂದ ಪ್ರೋಸೆಸ್ ಕಂಟ್ರೋಲ್ ಮಾಡಲಾಗುತ್ತದೆ ಅಲ್ವಾ ಹೌದು ಇದು ಮೂಲ ಕನ್ಸೋಲ್ ನಾವು DCS ಆಧರಿತ APV ಇನ್ವೆನ್ಸಿಸ್ ಸಿಸ್ಟಮ್ ಅನ್ನು ಹೊಂದಿದ್ದೇವೆ ಹ್ಮ ನಾವೀಗ ಒಂದು ಸ್ಕ್ರೀನ್ ನಲ್ಲಿ ಇದ್ದೇವೆ ಹಾಗಾಗಿ ಎಲ್ಲಾ ಪ್ರಾಸೆಸ್ ಪರಮೀಟರ್ ಗಳನ್ನು ನಾವು ಸಮರೈಸ್ ಮಾಡೋಣ ಮತ್ತು ನಾವು ಅಲ್ಲಿಂದ ನಿಯಂತ್ರಣ ಮಾಡೋಣ ಧನ್ಯವಾದಗಳು ಧನ್ಯವಾದಗಳು ಇದು ಮುಖ್ಯವಾಗಿ ಡಿಸ್ಟ್ರಿಬ್ಯೂಟರ್ ಕಂಟ್ರೋಲ್ ಸಿಸ್ಟಮ್ DCS ಮಾರ್ಷಲ್ಲಿಂಗ್ ರ್ಯಾಕ್ ಮತ್ತು ಇದರ ಬಗ್ಗೆ ಮತ್ತು ಇದರ ಕಂಪೋನೆಂಟ್ ಗಳ ಬಗ್ಗೆ ಶ್ರೀಯುತ ಪಟೇಲ್ ಅವರು ಮಾತಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಕೆಲವು ತುಂಬಾ ಮಹತ್ವದ ಕಂಪೋನೆಂಟ್ ಗಳಾದ ಪ್ರೋಸೆಸರ್ ಫೀಲ್ಡ್ ಬಸ್ ನೋಡ್ ಬಸ್ ಇವುಗಳನ್ನು ನಾವು ಇಂಡಸ್ಟ್ರಿಯಲ್ ಕಮ್ಯುನಿಕೇಶನ್ ಸಿಸ್ಟಮ್ ಗಳ ಬಗ್ಗೆ ಚರ್ಚಿಸುವಾಗ ನೀವು ಕಲಿತಿದ್ದೀರಿ ಆ ಲೆಕ್ಚರ್ ನಲ್ಲಿ ನೀವು ಈಗಾಗಲೇ ಫೀಲ್ಡ್ ಬಸ್ ಅಂದರೆ ಏನು ನೋಡ್ ಬಸ್ ಅಂದರೆ ಏನು ಮತ್ತು ಮುಂತಾದವುಗಳನ್ನು ಎನ್ನುವುದನ್ನು ನೀವು ಕಲಿತಿದ್ದೀರಿ ಇವುಗಳನ್ನೇ ಈಗ ನಿಮಗೆ ಇಲ್ಲಿ ವಿವರಿಸಲಾಗುವುದು ಸಂಪೂರ್ಣ ಪ್ಲಾಂಟನ್ನು ಹೇಗೆ ನಿಯಂತ್ರಣ ಮಾಡಲಾಗುತ್ತದೆ ಎಂಬುದನ್ನು ಶ್ರೀಯುತ ಪಟೇಲ್ ಅವರು ವಿವರಿಸಿದ್ದಾರೆ ಹಾಗಾಗಿ ಪಟೇಲ್ ಅವರೇ ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ದಯಮಾಡಿ ವಿವರಿಸಿ ಆಯ್ತು ಪೂರ್ಣ DCA ಸಿಸ್ಟಮ್ ನ ಮಾರ್ಷಲ್ಲಿಂಗ್ ಕ್ಯಾಬಿನೆಟ್ ನಲ್ಲಿ ನಾವೀಗ ಇದ್ದೇವೆ 13 38 ಸಮಯವನ್ನು ಗಮನಿಸಿ DCA ಸಿಸ್ಟಮ್ ನಲ್ಲಿ ಪಾಲ್ಗೊಳ್ಳುವಂತಹ ವಿವಿಧ ತರಹದ ಉಪಕರಣಗಳನ್ನು ನಾವಿಲ್ಲಿ ಗುರುತಿಸಬಹುದು ನಾವಿಲ್ಲಿ ನೋಡಬಹುದು ಎರಡು ಕಂಟ್ರೋಲ್ ಪ್ರೋಸೆಸರ್ ಗಳಿವೆ ಒಂದು ಪ್ರಶ್ನೆ ಇದೆ ಎರಡು ಕಂಟ್ರೋಲರ್ ಪ್ರೋಸೆಸರ್ ಗಳನ್ನು ಏಕೆ ಇನ್ಸ್ಟಾಲ್ ಮಾಡಲಾಗಿದೆ ಕೆಲವು ಸಂದರ್ಭದಲ್ಲಿ ಒಂದು ಕಂಟ್ರೋಲ್ ಪ್ರೊಸೆಸರ್ ವಿಫಲವಾದರೆ ಇನ್ನೊಂದು ತನ್ನಷ್ಟಕ್ಕೆ ತಾನೇ ಸಂಪೂರ್ಣ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳುತ್ತದೆ ಇದು ಮುಖ್ಯವಾಗಿ ಫಾಲ್ಟ್ ಟಾಲರೆನ್ಸ್ ಹೌದು ನಿಮಗೆ ಇದು ಗೊತ್ತಿದೆ ಹೌದು ಒಂದು ಬಲವಾದರೆ ಇನ್ನೊಂದು ಪ್ರೊಸೆಸರ್ ಕೆಲಸ ಮಾಡುತ್ತದೆ ತನ್ನಷ್ಟಕ್ಕೆ ತಾನೇ ಟ್ರಾನ್ಸಿಶನ್ ಕಂಟ್ರೋಲ್ ಗಳ ಹಸ್ತಾಂತರ ಟ್ರಾನ್ಸಿಷನ್ ತನ್ನಷ್ಟಕ್ಕೆ ತಾನೇ ಆಗುತ್ತದೆ ಹೌದು ಇದು ನೋಡ್ ಬಸ್ ಮತ್ತು ನೋಡ್ ಬಸ್ ಮೂಲಕ ಕಂಟ್ರೋಲ್ ಪ್ರೋಸೆಸರ್ ಗಳು ಫೀಲ್ಡಿಂಗ್ ಉಪಕರಣಗಳನ್ನ ಸಂಪರ್ಕಿಸುತ್ತವೆ ಮತ್ತು ಇವುಗಳು ಬೇರೆ ಬೇರೆ ತರಹದ APMಗಳು APMಗಳ ಎರಡು ಬೇರೆ ಬೇರೆ ತರಹದ ಫೀಲ್ಡ್ ಉಪಕರಣಗಳಿವೆ ಮತ್ತು ಅವುಗಳಿಂದ DCA ಸಿಸ್ಟಮ್ ಗೆ ಇನ್ಪುಟ್ ಬರುತ್ತದೆ ಒಂದು ಅನಲಾಗ್ ಇನ್ಪುಟ್ ಮತ್ತು ಒಂದು ಡಿಜಿಟಲ್ ಇನ್ಪುಟ್ ಆ ನೀಲಿಬಣ್ಣದ APM ಗಳು ಡಿಜಿಟಲ್ ಇನ್ಪುಟ್ ಅನ್ನು ಇಂಡಿಕೇಟ್ ಮಾಡುತ್ತವೆ ಮೆಜೆಂಟಾ ಬಣ್ಣದ್ದು ಅನಲಾಗ್ ಇನ್ಪುಟ್ ಗಳನ್ನು ಇಂಡಿಕೇಟ್ ಮಾಡುತ್ತವೆ ಇವು DCA ಸಿಸ್ಟಮ್ ಗಳ ಆರ್ಕಿಟೆಕ್ಚರ್ ಗಳು ಅನಲಾಗ್ ಮತ್ತು ಡಿಜಿಟಲ್ ಇನ್ಪುಟ್ ಎರಡನ್ನು ಈ ಸಿಸ್ಟಮ್ ನಲ್ಲಿ ನಿರ್ವಹಿಸಲಾಗುವುದು ಅದ್ಭುತವಾಗಿತ್ತು ಧನ್ಯವಾದಗಳು ಹಾಲಿನ ಪುಡಿಯನ್ನು ಉತ್ಪಾದಿಸುವುದನ್ನು 2 ಪ್ರಾಸೆಸ್ ಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಇವಾಪರೇಷನ್ ಎರಡನೆಯದು ಸ್ಪ್ರೇ ಡ್ರೈಯಿಂಗ್ ಇವಾಪರೇಷನ್ ಪ್ಲಾಂಟ್ ನಲ್ಲಿ ಹಾಲನ್ನ ವಿವಿಧ ಪರಿಣಾಮಗಳಲ್ಲಿ ವ್ಯಾಕ್ಯೂಮ್ ನಲ್ಲಿ ಬಿಸಿ ಮಾಡಲಾಗುವುದು ಮತ್ತು ಹಾಲಿನ ಕಾನ್ಸಂಟ್ರೇಷನ್ ಶೇಕಡ 50ರಷ್ಟು ಹೆಚ್ಚಾಗುತ್ತದೆ ಸ್ಪ್ರೇ ಡ್ರೈಯರ್ ನಲ್ಲಿ ಶೇಕಡ 50ರಷ್ಟು ಕಾನ್ಸನ್ಟ್ರೇಟ್ ಆದ ಹಾಲನ್ನ ಸ್ಪ್ರೇ ಮಾಡಲಾಗುವುದು ಮತ್ತು 200 ಡಿಗ್ರಿ ಸೆಂಟಿಗ್ರೇಡ್ ನಷ್ಟ ತಾಪಮಾನ ಹೊಂದಿರುವ ಇದರೊಂದಿಗೆ ನೀರು ಸಂಪರ್ಕಕ್ಕೆ ಬರುತ್ತದೆ ಮತ್ತು ಡ್ರೈಯಿಂಗ್ ಚೇಂಬರ್ ನಲ್ಲಿ ಹಾಲಿನ ಪುಡಿ ರೂಪದಲ್ಲಿ ಬರುತ್ತದೆ ನಂತರ ಬೇರೆ ಬೇರೆ ತರಹ ಪ್ಯಾಕಿಂಗ್ ಮಾಡಲಾಗುತ್ತದೆ 1 ಕೆಜಿ ಪೌಚ್ ಮತ್ತು 500 ಗ್ರಾಮಗಳಲ್ಲಿ ಪುಡಿಯನ್ನು ನಾವು ಪ್ಯಾಕ್ ಮಾಡುತ್ತಿದ್ದೇವೆ ಇದು ಒಂದು ನಮ್ಮ ಶಿಶುಗಳ ಹಾಲಿನ ಆಹಾರ ಮತ್ತು ಇದು ಒಂದು ನಮ್ಮ ಕೆನೆರಹಿತ ಹಾಲಿನ ಪುಡಿ ಶಿಶುಗಳ ಹಾಲಿನ ಆಹಾರದ ಬ್ರಾಂಡ್ ಹೆಸರು ಅಮೂಲ್ ಸ್ಪ್ರೇ ಮತ್ತು ಕೆನೆರಹಿತ ಹಾಲಿನ ಪುಡಿಯದು ಸಾಗರ್ SMB ಇದು ನಮ್ಮ ಬೆಣ್ಣೆಯ ಸೆಕ್ಷನ್ ನಾವು ಕೆನೆಯನ್ನು ಪ್ರೋಸೆಸ್ ಸೆಕ್ಷನ್ ಗಾಗಿ ತೆಗೆದುಕೊಳ್ಳುತ್ತೇವೆ ಕೆನೆಯಿಂದ ಬೆಣ್ಣೆಯನ್ನು ನಾವು ಮಾಡುತ್ತೇವೆ ಈ ಬೆಣ್ಣೆ ಉತ್ಪಾದಿಸುವುದು ರಲ್ಲಿ ನಾವು ಪ್ರತಿನಿತ್ಯ 100 ಮೆಟ್ರಿಕ್ ಟನ್ ಪ್ರೊಡಕ್ಷನ್ ತೆಗೆದುಕೊಳ್ಳುತ್ತೇವೆ ಅದರಲ್ಲಿ 25 ಟನ್ ಅಮೂಲ್ ಬೆಣ್ಣೆ ಮತ್ತು 75 ಟನ್ ಬಿಳಿಯ ಬೆಣ್ಣೆ ರೀಕಾನ್ಸ್ಟಿಟ್ಯೂಷನ್ ಸಲುವಾಗಿ ಬಿಳಿಯ ಬೆಣ್ಣೆ ಮತ್ತು ಅಮೂಲ್ ಬೆಣ್ಣೆ ಬೇರೆ ಬೇರೆ ತೂಕ ಗಳಾದ 25 ಗ್ರಾಮ್ 100 ಗ್ರಾಮ್ 500 ಗ್ರಾಮ್ ಅಥವಾ 1 ಕೆಜಿ ಪ್ಯಾಕಿಂಗ್ ಗಳಲ್ಲಿ ಒಂದು ದಿನಕ್ಕೆ ಸಿಗುತ್ತವೆ ನಾವು 1200 ಸೊಸೈಟಿ ಗಳಿಂದ ಹಾಲನ್ನ ಸಂಗ್ರಹಿಸುತ್ತೇವೆ ಶೇಕಡಾ 25ರಷ್ಟು ಹಾಲನ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಶೇಕಡಾ 75ರಷ್ಟು ಹಾಲನ್ನ BMC ಮೂಲಕ ಸಂಗ್ರಹಿಸುತ್ತೇವೆ ಈ ದಿನ ನಾವು ಅಮೂಲ್ ಬೆಣ್ಣೆ ಸಾಗರ್ ತುಪ್ಪ ಮಂದವಾದ ಸಿಹಿ ಹಾಲು ಮುಖ್ಯವಾಗಿ ನಮ್ಮ ಪುಡಿಯ ಪ್ರಾಡಕ್ಟ್ ಗಳಾದ ಅಮೂಲ್ ಸ್ಪ್ರೇ ಕೆನೆರಹಿತ ಹಾಲಿನ ಪುಡಿ ಸಂಪೂರ್ಣ ಹಾಲಿನಪುಡಿ ಅಥವಾ ಅಮೂಲ್ಯ ಪುಡಿ ಇವುಗಳಿಂದ ಇವತ್ತು ನಾವು 350000 ಮೀಟರ್ ಲೀಟರ್ ಹಾಲನ್ನ ಮೇಸನ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಡಿಸ್ಪ್ಲೇ ಮಾಡಲಿದ್ದೇವೆ ದರ್ಯುದ ಮತ್ತು ಮಾನಸ ಸರೋವರ ಪ್ಲಾಂಟ್ ಗಳಲ್ಲಿ ಇವತ್ತು ನಾವು 5 ಲಕ್ಷ ಲೀಟರ್ ಹಾಲನ್ನ ಇವತ್ತು ನಾವು ಡಿಸ್ಪ್ಲೇ ಮಾಡಲಿದ್ದೇವೆ ಈಗ ಮೊದಲನೇ ಸೀಸನ್ನಿನಲ್ಲಿ ನಾವು ಪ್ಲಾಂಟ್ 3 ಗುತ್ತಿಗೆ ಪಡೆಯುತ್ತೇವೆ ಪ್ಲಾಂಟನ್ನು ಗುತ್ತಿಗೆ ಪಡೆಯುವುದು ಪೌಡರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸಲುವಾಗಿ ಆಯ್ತು ನಾವೀಗ ಅಮೂಲ್ ದೂದ್ ಸಾಗರ್ ಡೈರಿಯಲ್ಲಿ ಇದ್ದೀವಿ ದೇಶದ ಈ ಪ್ರದೇಶದಲ್ಲಿ ಇರುವಂತಹ ಅತಿದೊಡ್ಡ ಡೈರಿಗಳಲ್ಲಿ ಇದು ಒಂದು ಇದು ಗುಜರಾತ್ ನಲ್ಲಿರುವ ಮೇಸನ ಜಿಲ್ಲೆ ಮತ್ತು ಬೆಳಗ್ಗೆಯಿಂದ ಹತ್ತಿರದ ಹಳ್ಳಿಗಳಿಂದ ಟ್ರಕ್ಕುಗಳಲ್ಲಿ ನೋಡು ಮಾಡಿದ ಟ್ಯಾಂಕರ್ ಗಳಲ್ಲಿ ಬಹಳಷ್ಟು ಹಾಲು ಬರುತ್ತಿರುವುದನ್ನು ನಾವು ಗಮನಿಸಬಹುದು ಬಹಳಷ್ಟು ಬಲ್ಕ್ ಹಾಲನ್ನ ಲೋಡ್ ಮಾಡಿದ ಟ್ರಕ್ಕುಗಳು ಕೂಡ ಬರುತ್ತಿವೆ ಕಂಟೇನರ್ ಆಧರಿತ ಹಾಲು ಮತ್ತು ಬಲ್ಕ್ ಹಾಲನ್ನ ಬೇರೆಬೇರೆಯಾಗಿ ಪ್ರಾಸೆಸ್ ಮಾಡುವುದು ಹತ್ತಿರದ ಹಳ್ಳಿಗಳಿಂದ ಕಂಟೈನರ್ ಗಳನ್ನು ಹೇಗೆ ತರಲಾಗುವುದು ಮತ್ತು ನಂತರ ಹಾಲನ್ನ ಮೊದಲಿಗೆ ಹೇಗೆ ಪರೀಕ್ಷಿಸಲಾಗುವುದು ಎಂಬುದನ್ನುನಾವು ಈಗಾಗಲೇ ನೋಡಿದ್ದೇವೆ ಮತ್ತು ಆರಂಭದ ಗುಣಮಟ್ಟ ಪ್ರಮಾಣಗಳ ಇತ್ಯಾದಿಗಳ ಪರೀಕ್ಷೆಗಳು ಆದನಂತರ ಏನಾಗುತ್ತದೆ ಎಂದರೆ ಹಾಲನ್ನ ಹೆಚ್ಚಿನ ಪ್ರೋಸಸಿಂಗ್ ಗಾಗಿ ಕಳುಹಿಸಲಾಗುವುದು ತುಂಬಾ ಉತ್ತಮ ಗುಣಮಟ್ಟದ ಸಿಸ್ಟಮ್ ನಲ್ಲಿ ಈ ಪ್ರೋಸಸಿಂಗ್ ಆಗುತ್ತದೆ ಮತ್ತು ಈ ಸಿಸ್ಟಮ್ ಬಹುತೇಕ ಆಟೋಮೇಟೆಡ್ ಆಗಿದ್ದು ಉತ್ತಮ ಗುಣಮಟ್ಟದ ಯಂತ್ರಗಳನ್ನ ಮತ್ತು ಉಪಕರಣಗಳನ್ನು ಹೊಂದಿದೆ ಮುಖ್ಯವಾಗಿ ಏನಾಗುತ್ತದೆ ಎಂದರೆ ಬಹಳಷ್ಟು ಪಾಶ್ಚರೀಕರಣ ನಂತರ ಹಾಲಿನ ಪ್ಯಾಕೆಟ್ ಗಳ ಪ್ರಾಸೆಸಿಂಗ್ ಮತ್ತು ಮುಂತಾದವುಗಳು ಹಾಲನ್ನ ಪ್ಯಾಕೆಟ್ ಮಾಡುವುದು ಮತ್ತು ಮುಂತಾದವುಗಳು ಇನ್ನೂ ಏನೇನು ಆಗುತ್ತದೆ ಎಂದರೆ ಈ ಡೈರಿಯು ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನು ಹೊಂದಿದೆ ಪ್ರಾಡಕ್ಟ್ ಎಂದರೆ ಬೆಣ್ಣೆ ಬೆಣ್ಣೆಯನ್ನು ಪ್ಯಾಕೆಟ್ ಮಾಡುವುದು ಮತ್ತು ಬೇರೆ ಬೇರೆ ಹಾಲಿನ ಪುಡಿಗಳನ್ನು ಪ್ಯಾಕೆಟ್ ಮಾಡುವುದು ಎಲ್ಲಾ ಕೆಲಸಗಳಾಗುತ್ತವೆ ಇದನ್ನು ಹೇಗೆ ಮಾಡಲಾಗುತ್ತದೆ ಎನ್ನುವುದನ್ನು ನಾವು ನಿಮಗೆ ಈಗ ತೋರಿಸಲಿದ್ದೇವೆ ಮತ್ತು ಹಲವಾರು ಉತ್ತಮ ಗುಣಮಟ್ಟದ ಸಿಸ್ಟಮ್ ಗಳು ಹಾಲನ್ನ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನಾಗಿ ಪ್ರೋಸೆಸ್ ಮಾಡಲು ಪಾಲ್ಗೊಳ್ಳುವುದನ್ನು ನೀವು ನೋಡಬಹುದು ನಾನು ಹೇಳುತ್ತಿದ್ದಂತೆ ಆರಂಭದಲ್ಲಿ ಏನಾಗುತ್ತದೆಯೆಂದರೆ ಹಾಲನ್ನು ಕಂಟೈನರ್ ಗಳಲ್ಲಿ ತರಲಾಗುತ್ತದೆ ನಂತರ ಕೆಲವು ಪ್ರೊಸೆಸಿಂಗ್ ಆಗುತ್ತದೆ ಹಾಗಾಗಿ ನಾನು ನಿಮಗೆ ಪ್ರೋಸಸಿಂಗ್ ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ತೋರಿಸಲಿದ್ದೇನೆ